ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಪಿ ಟಿ ಇ ಎಲ್ ಮೂಕ್ಸ್ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ಕಾನ್ಪುರದ ಐಐಟಿ ಯ ರವಿಚಂದ್ರನ್ ನಾನು ನಿಮಗೆ ಕಳೆದ ಎರಡು ವಾರಗಳಿಂದ ಈ ಕೋರ್ಸ್ ಅನ್ನು ನೀಡುತ್ತಿದ್ದೇನೆ ಮತ್ತು ನಂತರ ನಾವು ಈಗಾಗಲೇ ಮಾಡ್ಯೂಲ್ 4 ಮತ್ತು ಉಪನ್ಯಾಸ ಸಂಖ್ಯೆ 10 ರಲ್ಲಿದ್ದೇವೆ ವಿಶೇಷವಾಗಿ ಈ ವಾರ ನಾನು ಸಂಘರ್ಷ ಪರಿಹಾರ ಕೌಶಲ್ಯಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತಿದ್ದೇನೆ ಕಳೆದ ವಾರದಲ್ಲಿ ನೀವು ಅದನ್ನು ನೋಡಿದರೆ ನಾನು ಒಂದು ಪರಿಕಲ್ಪನೆಗೆ ಒಂದು ಉಪನ್ಯಾಸವನ್ನು ಏಕೆ ಬಳಸುತ್ತಿದ್ದೇನೆ ಎಂದು ನಿಮಗೆ ಆಶ್ಚರ್ಯವಾಗಬಹುದು ಆದರೆ ಇದು ಒಂದು ಪರಿಕಲ್ಪನೆಯಾಗಿದೆ ಮತ್ತು ನಾನು ಅದನ್ನು 4 ಉಪನ್ಯಾಸಗಳಿಗೆ ತಂದಿದ್ದೇನೆ ಮತ್ತು ಇದು ಕೊನೆಯ ಉಪನ್ಯಾಸವಾಗಿದೆ ವಾಸ್ತವವಾಗಿ ನಾನು ಸಂಘರ್ಷ ಪರಿಹಾರ ಕೌಶಲ್ಯಗಳ ಬಗ್ಗೆ ಮುಕ್ತಾಯಗೊಳಿಸಲಿದ್ದೇನೆ ಆದರೆ ನಂತರ ನಾನು ಇಷ್ಟು ಸಮಯವನ್ನು ಏಕೆ ಕಳೆಯುತ್ತಿದ್ದೇನೆ ಎಂದು ನಿಮಗೆ ಆಶ್ಚರ್ಯವಾಗುತ್ತದೆ ನೀವು ಗಮನಿಸಬೇಕಾಗಿದ್ದು ಈ ಒಂದು ಸಂಘರ್ಷ ಪರಿಹಾರ ಕೌಶಲ್ಯವನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಿಕೊಂಡರೆ ನಿಮಗೆ ಹೆಚ್ಚಿನ ಬೇಡಿಕೆಯಿರುತ್ತದೆ ಅದು ವೈಯಕ್ತಿಕವಾಗಿಯೂ ಅಥವಾ ವೃತ್ತಿ ಜೀವನದಲ್ಲಿಯೂ ಆಗಿರಬಹುದು ಸಂಘರ್ಷ ಉಂಟಾದಾಗಲೆಲ್ಲಾ ಜನರು ನಿಮ್ಮ ಬಳಿಗೆ ಬರುತ್ತಾರೆ ಅವರು ನಿಮ್ಮನ್ನು ಎದುರು ನೋಡುತ್ತಾರೆ ನೀವು ಬಂದು ಅವರ ಸಂಘರ್ಷಗಳನ್ನು ಪರಿಹರಿಸಬೇಕೆಂದು ಅವರು ಬಯಸುತ್ತಾರೆ ಮತ್ತು ಅವರ ಸಂಘರ್ಷಗಳನ್ನು ಪರಿಹರಿಸುವುದರೊಂದಿಗೆ ನೀವು ಆ ಜನರೊಂದಿಗೆ ಸಾಮರಸ್ಯದ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತಿದ್ದೀರಿ ಮತ್ತು ನೀವು ಸಹ ಬಲಗೊಳ್ಳುತ್ತಿದ್ದೀರಿ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತಿದ್ದೀರಿ ಇದು ಪ್ರತಿಯೊಬ್ಬರೂ ಒಬ್ಬ ವ್ಯಕ್ತಿಯಲ್ಲಿ ಹುಡುಕುತ್ತಿರುವ ಒಂದು ಕೌಶಲ್ಯವಾಗಿದೆ ಮತ್ತು ಇದು ನಿಮ್ಮ ವ್ಯಕ್ತಿತ್ವದ ಮಟ್ಟವನ್ನು ನಿರ್ಧರಿಸುತ್ತದೆ ನೀವು ಉತ್ತಮ ನಾಯಕರಾಗಿರಲಿ ಅಥವಾ ಇಲ್ಲದಿರಲಿ ನೀವು ಒಟ್ಟಾರೆ ಉತ್ತಮ ವ್ಯಕ್ತಿಯಾಗಿರಲಿ ಅಥವಾ ಇಲ್ಲದಿರಲಿ ನಿಮ್ಮನ್ನು ನೀವು ಉತ್ಕೃಷ್ಟಗೊಳಿಸಲು ಯಾರು ಇದನ್ನು ಬಳಸಬಹುದು ಎಲ್ಲವನ್ನೂ ಇದರಿಂದ ನಿರ್ಧರಿಸಲಾಗುತ್ತದೆ ಅದಕ್ಕಾಗಿಯೇ ಇದಕ್ಕಾಗಿ ನಾನು ಸಾಕಷ್ಟು ಸಮಯವನ್ನು ವ್ಯಯಿಸುತ್ತಾ ಇದ್ದೀನಿ ಆದ್ದರಿಂದ ಈ ಘಟಕದಲ್ಲಿ ನಾವು ಕೆಲವು ರೀತಿಯ ಸಂಘರ್ಷಗಳನ್ನು ನೋಡೋಣ ಮತ್ತು ಕೆಲವು ರೀತಿಯ ಸಂಘರ್ಷಗಳನ್ನು ಅವರು ಪರಿಹರಿಸಲು ಪ್ರಯತ್ನಿಸುವುದನ್ನ ನೋಡೋಣ ಈಗ ನಾವು ಪ್ರತಿ ಬಾರಿಯೂ ಮಾಡುವಂತೆಯೇ ಮೊದಲು ನಾವು ಕಳೆದ ಉಪನ್ಯಾಸದಲ್ಲಿ ಏನು ಮಾಡಿದ್ದೇವೆ ಎಂಬುದರ ಕೆಲವು ತ್ವರಿತ ಮುಖ್ಯಾಂಶಗಳನ್ನು ನೋಡೋಣ ನಾವು ಅಂತರ ವೈಯಕ್ತಿಕ ಮಟ್ಟದಲ್ಲಿ ಎರಡು ಸಂಘರ್ಷಗಳಿಗೆ ಕೆಲವು ಪರಿಹಾರಗಳನ್ನು ಚರ್ಚಿಸಿದ್ದೆವು ಒಂದು ತಂದೆ ಮತ್ತು ಮಗ ಮತ್ತು ಇನ್ನೊಂದು ಪ್ರೀತಿಯಿಂದ ಮದುವೆಯಾದ ದಂಪತಿಗಳಬಗ್ಗೆ ಆದರೆ ನಂತರ ವಿರಾಮದ ಹಂತವನ್ನು ಅಂದರೆ ವಿಚ್ಛೇದನವನ್ನು ತಲುಪಲು ಹೊರಟ್ಟಿದ್ದವರ ಬಗ್ಗೆ ಈಗ ನಾನು ನಿಮಗೆ ಹೇಳಲು ಪ್ರಯತ್ನಿಸುತ್ತಿರುವುದು ಏನೆಂದರೆ ನೀವು ಎರಡೂ ಬದಿಗಳನ್ನು ನೋಡಬೇಕು ಆದರೆ ಅದೇ ಸಮಯದಲ್ಲಿ ನೀವು ಮೂರನೇ ಬದಿಗೂ ಸಹ ಆಕಸ್ಮಿಕತೆಯನ್ನು ನೀಡಲು ಸಾಧ್ಯವಾಗುತ್ತದೆ ಮತ್ತು ಬರ್ಟ್ರಾಂಡ್ ರಸ್ಸೆಲ್ ಉಲ್ಲೇಖಿಸಿದ್ದನ್ನು ನೀವು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂದು ನಾನು ಒತ್ತಿ ಹೇಳಿದ್ದೇನೆ ಅವರ ಅತ್ಯಂತ ಪ್ರಸಿದ್ಧ ಪ್ರಬಂಧವಾದ ಜ್ಞಾನ ಮತ್ತು ಬುದ್ಧಿವಂತಿಕೆಯಲ್ಲಿ ಅವರು ಜನರಲ್ಲಿ ಬುದ್ಧಿವಂತಿಕೆಯನ್ನು ಸ್ಥಾಪಿಸಲು ಪ್ರಯತ್ನಿಸುವ ವಿಧಾನದ ಬಗ್ಗೆ ವಿಶೇಷವಾಗಿ ಪರಸ್ಪರ ವೈಯಕ್ತಿಕ ಸಂಘರ್ಷಗಳಲ್ಲಿ ಪರಸ್ಪರ ಅರ್ಹತೆಗಳನ್ನು ಬರೆಯುವಂತೆ ಮಾಡುವ ಮೂಲಕ ವಿಶೇಷವಾಗಿ ಅನಾನುಕೂಲವಾಗಿರುವ ಒಬ್ಬರನ್ನೊಬ್ಬರು ದ್ವೇಷಿಸಿದರೆ ತದನಂತರ ಆ ವ್ಯಕ್ತಿಗಳೊಂದಿಗೆ ನೋಟುಗಳನ್ನು ವಿನಿಮಯ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಆದ್ದರಿಂದ ಅಂತರ ವೈಯಕ್ತಿಕ ಸಂಬಂಧಗಳಲ್ಲಿ ನೀವು ಅದನ್ನು ಹೇಗೆ ಬಳಸಬಹುದು ಎಂದು ನಾನು ವಿಭಿನ್ನ ರೀತಿಯಲ್ಲಿ ಸಲಹೆ ನೀಡಿದ್ದೇನೆ ತದನಂತರ ಆ ಜನರಲ್ಲಿ ಮಾತ್ರವಲ್ಲದೆ ನಿಮ್ಮ ಸ್ವಂತ ಮನಸ್ಸಿನಲ್ಲಿಯೂ ಸ್ಥಾಪಿಸಲು ಪ್ರಯತ್ನಿಸಿ ಈಗ ಇದರ ಹೊರತಾಗಿ ನಾವು ಸಂಘರ್ಷಗಳನ್ನು ಪರಿಹರಿಸಲು ಇತರ ಸರಳ ಮಾರ್ಗಗಳಿವೆ ಈಗ ಇತರ ಸರಳ ಮಾರ್ಗಗಳಿವೆ ಉದಾಹರಣೆಗೆ ನೀವು ಅಗತ್ಯಕ್ಕೆ ಒತ್ತು ನೀಡಿದರೆ ಜನರಿಗೆ ಪರಿಹಾರಕ್ಕಾಗಿ ಹೋರಾಡುವ ಅಥವಾ ಬೇಡಿಕೊಳ್ಳುವ ಬದಲು ಇದು ನಿಜವಾಗಿಯೂ ಆ ಜನರಿಂದ ಅಗತ್ಯವಿದೇ ನೀವು ನನಗೆ ಈ ಪರಿಹಾರವನ್ನು ನೀಡುತ್ತೀರಿ ಎಂದು ಹೇಳುವ ಬದಲು ನನಗೆ ಇದು ಬೇಕು ಎಂದು ನೀವು ಹೇಳಿದರೆ ನೀವು ಜನರನ್ನು ಸಂಘರ್ಷಕ್ಕೆ ದೂಡುವ ಬದಲು ನಿಮ್ಮ ಅಗತ್ಯಕ್ಕೆ ಒತ್ತು ನೀಡಿ ಆದ್ದರಿಂದ ಹೆಚ್ಚಿನ ಸಮಯ ಜನರು ನಿಮಗೆ ಆ ರೀತಿಯ ಅಗತ್ಯವನ್ನು ನೀಡಲು ಅಥವಾ ಅಗತ್ಯವನ್ನು ಪೂರೈಸಲು ನಿಮಗೆ ಸಹಾಯ ಮಾಡುತ್ತಾರೆ ಈಗ ಸಂಘರ್ಷಗಳನ್ನು ಪರಿಹರಿಸುವ ಇತರ ಸರಳ ಮಾರ್ಗಗಳೆಂದು ನಾನು ಪರಿಗಣಿಸುವ ಕೆಲವು ಉದಾಹರಣೆಗಳನ್ನು ನೋಡಿ ಈಗ ಈ ಕಡೆ ಯಾರಾದರೂ ಪರಿಹಾರವನ್ನು ಕೇಳುತ್ತಿದ್ದಾರೆ ಇದು ಸಹೋದರ ಮತ್ತು ಸಹೋದರಿಯ ನಡುವಿನ ಸನ್ನಿವೇಶ ಎಂದು ಹೇಳೋಣ ಈ ಸಹೋದರಿಯ ಸನ್ನಿವೇಶವೆಂದರೆ ಅವಳ ಸಹೋದರ ಜೋರಾಗಿ ಸಂಗೀತ ನುಡಿಸುತ್ತಿದ್ದಾನೆ ಮತ್ತು ಅವನು ಸ್ನೇಹಿತರೊಂದಿಗೆ ಪಕ್ಕದ ಕೋಣೆಯಲ್ಲಿ ನೃತ್ಯ ಮಾಡುತ್ತಿದ್ದಾನೆ ಮತ್ತು ನಂತರ ಅದು ಆಕೆಗೆ ತುಂಬಾ ತೊಂದರೆ ನೀಡುತ್ತಿರಬಹುದು ಅವಳು ಬರುತ್ತಾಳೆ ಮತ್ತು ತನ್ನ ತಾಳ್ಮೆಯನ್ನು ಕಳೆದುಕೊಂಡಿದ್ದಾಳೆ ಮತ್ತು ನಂತರ ಅವಳು ಅವರ ಮೇಲೆ ಕೂಗುತ್ತಾಳೆ ಮತ್ತು ಅವಳು ಹೀಗೆ ಹೇಳುತ್ತಾಳೆಃ ಹೇ ಮಂಗಗಳೇ ನೀವು ಹೊರಗೆ ಹೋಗಿ ಮರಗಳ ಮೇಲೆ ಜಿಗಿಯುತ್ತೀರಾ ನನಗೆ ಶಾಂತಿಯುತ ವಾತಾವರಣ ಬೇಕು ಈಗ ಸಹೋದರ ನಿಸ್ಸಂಶಯವಾಗಿ ಹೇಳುತ್ತಾನೆಃ ಹೇ ಬಾತುಕೋಳಿ ನಾವು ಕೇವಲ ಆಡುತ್ತ ಇದ್ದೀವಿ ಕಾಣಿಸಲ್ವೇ ನಿನಗೆ ನೀನೆ ಶಾಂತಿಯುತವಾದ ಸ್ಥಳವನ್ನ ಹುಡಿಕೊಳ್ಳಬಾರದ ಈಗ ಅದೇ ಸನ್ನಿವೇಶವನ್ನು ಬದಲಾಯಿಸೋಣ ಸಹೋದರಿ ವಾಸ್ತವವಾಗಿ ತನ್ನ ಅಗತ್ಯವನ್ನು ಒತ್ತಿಹೇಳಿದಳು ಮತ್ತು ನಂತರ ಅವಳು ಇತರರಿಗೆ ಅರ್ಥಮಾಡಿಸಿದಳು ಅವರುಗಳು ಅವಳಿಗಾಗಿ ಏಕೆ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ಅದನ್ನು ಬದಲಾಯಿಸಬಹುದಾದ ಇನ್ನೊಂದು ಮಾರ್ಗವನ್ನು ನೋಡಿ ಸಹೋದರಿ ಹೋಗಿ ಹುಡುಗರೇ ಹಾಯ್ ಎಂದು ಹೇಳುತ್ತಾಳೆ ಮತ್ತು ನಂತರ ಒಳ್ಳೆಯ ಸಂಗೀತ ಎಂದು ಹೇಳುತ್ತಾಳೆ ಆದರೆ ಅಥವಾ ಇನ್ನೂ ನನಗೆ ಸಾಕಷ್ಟು ಶಾಂತ ವಾತಾವರಣ ಬೇಕು ಏಕೆಂದರೆ ನಾನು ನಾಳೆ ನನ್ನ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದೇನೆ ಅವರಿಗೆ ಅಗತ್ಯವನ್ನು ಹೇಳುತ್ತಿದ್ದೇನೆ ತದನಂತರ ಸಹೋದರ ಮತ್ತು ಅವನ ಸ್ನೇಹಿತರು ಅವರು ಈ ರೀತಿ ಇದನ್ನು ಹೇಳುವ ಸಾಧ್ಯತೆಯಿದೆ ನಾವು ಶೀಘ್ರದಲ್ಲೇ ಹೊರಡುತ್ತೇವೆ ನೀವು ಶಾಂತಿಯಿಂದ ಕೆಲಸ ಮಾಡಬಹುದು ನಾವು ಮುಗಿಸುತ್ತಿದ್ದೇವೆ ನಾವು ಈಗಷ್ಟೇ ಮುಕ್ತಾಯಗೊಳಿಸುತ್ತಿದ್ದೇವೆ ಈಗ ಸನ್ನಿವೇಶವನ್ನು ಯಾವುದು ಬದಲಾಯಿಸಿತು ಹಿಂದಿನದರಲ್ಲಿ ಆಕೆ ತನಗೆ ಏನು ಬೇಕು ಎಂದು ಅವರಿಗೆ ಹೇಳಲಿಲ್ಲ ಮತ್ತು ನಂತರ ಆಕೆ ತನ್ನ ಕೋಪವನ್ನು ಮೊದಲು ವ್ಯಕ್ತಪಡಿಸಿದಳು ಮತ್ತು ನಂತರ ಅವಳು ಭಾವೋದ್ರೇಕದಿಂದ ಹೊರಬಂದ ರೀತಿಗೆ ತ್ವರಿತವಾಗಿ ಪ್ರತಿಕ್ರಿಯಿಸುವಂತೆ ಮಾಡಿದಳು ಇನ್ನೊಂದರಲ್ಲಿ ಅವಳು ತನ್ನ ಭಾವನೆಯನ್ನು ನಿಯಂತ್ರಿಸಿದಳು ಮತ್ತು ನಂತರ ಅವರು ಅದನ್ನು ಅರಿತುಕೊಳ್ಳುವಂತೆ ಪ್ರಯತ್ನಿಸಿದಳು ಸರಿ ನೀವು ಸಂಗೀತವನ್ನು ಚೆನ್ನಾಗಿ ಆನಂದಿಸುತ್ತಿದ್ದೀರಿ ಆದರೆ ನನಗೆ ಇದು ಬೇಕು ಆದ್ದರಿಂದ ಬಹುತೇಕ ಸನ್ನಿವೇಶಗಳಲ್ಲಿ ತನ್ನ ಅಗತ್ಯವನ್ನು ಪೂರೈಸಲು ಸಹಾಯ ಮಾಡಲು ಅವಳು ಅವರಿಗೆ ಅವಕಾಶವನ್ನು ನೀಡಿದಳು ನೀವು ಅಗತ್ಯಕ್ಕೆ ಒತ್ತು ನೀಡಲು ಸಾಧ್ಯವಾದರೆ ಆದರೆ ಪರಿಹಾರ ಬೇಕಂದು ಹಟ ಹಿಡಿಯದಿದ್ದರೇ ವಿಷಯಗಳು ಕೆಲಸ ಮಾಡುತ್ತವೆ ಗಂಡ ಮತ್ತು ಹೆಂಡತಿಯ ನಡುವಿನ ಮತ್ತೊಂದು ಪರಿಸ್ಥಿತಿಯನ್ನು ನೋಡಿ ಹೆಂಡತಿ ತನ್ನ ಗಂಡನಿಗೆಃ ಹೀಗೆ ಹೇಳುತ್ತಾಳೆ ನಾನು ಅದನ್ನು ಶಾಂತಿ ಇಷ್ಟಪಡುತ್ತೇನೆ ನೀವು ಟಿವಿ ಯನ್ನು ಸ್ವಿಚ್ ಆಫ್ ಮಾಡಿ ಅರ್ಥಪೂರ್ಣವಾದ ಏನನ್ನಾದರೂ ಮಾಡಬಹುದೇ ಈಗ ಗಂಡ ಹೇಳುತ್ತಾನೆ ಆದರೆ ನನ್ನ ನೆಚ್ಚಿನ ಕಾರ್ಯಕ್ರಮ ನಡೆಯುತ್ತಿದೆ ಇದು ಸಮಯ ತೆಗೆದುಕೊಳ್ಳುತ್ತದೆ ನೀನೆ ಏಕೆ ಮೇಲಕ್ಕೆ ಹೋಗಬಾರದು ಈಗ ಇಲ್ಲಿ ಅವನು ಟಿವಿ ನೋಡುವುದರ ಹೊರತು ಏನಾದರೂ ಅರ್ಥಪೂರ್ಣವಾದದ್ದನ್ನು ಮಾಡಬೇಕೆಂದು ಅವಳು ಒಂದು ಪರಿಹಾರವನ್ನು ಬೇಡಿಕೊಂಡಳು ಈಗ ಅಗತ್ಯಕ್ಕೆ ಒತ್ತು ನೀಡುವ ವಿಷಯದಲ್ಲಿ ಅದೇ ಸನ್ನಿವೇಶವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ನೋಡಿ ನನ್ನ ಯೋಗವನ್ನು ಮಾಡಲು ನನಗೆ ಶಾಂತವಾದ ಸ್ಥಳ ಬೇಕು ಎಂದು ಹೇಳುತ್ತಾಳೆ ಬಹುಶಃ ಅವಳು ಪ್ರಿಯ ಅಥವಾ ಹನಿ ಎಂದು ಸಂಬೋಧಿಸುತ್ತಾಳೆ ಮತ್ತು ನಂತರ ಈಗ ಪತಿ ಈ ಕೆಳಗಿನ ಪ್ರತಿಕ್ರಿಯೆಗಳಲ್ಲಿ ಒಂದನ್ನು ನೀಡಬಹುದು ಅಗತ್ಯವನ್ನು ಒತ್ತಿಹೇಳಿದರೆ ಅವನು ಸರಳವಾಗಿ ಸರಿ ಪ್ರಿಯ ನಾನು ಟಿವಿ ಯನ್ನು ಸ್ವಿಚ್ ಆಫ್ ಮಾಡುತ್ತೇನೆ ಮತ್ತು ಆ ಕಾದಂಬರಿಯನ್ನು ಓದುತ್ತೇನೆ ನೀನು ಶಾಂತಿಯಿಂದ ಇರಬಹುದು ಎರಡನೆಯದಾಗಿ ನಾನು ಬ್ಲ್ಯೂಟೂತ್ ಹೆಡ್ಫೋನ್ ಅನ್ನು ಬಳಸುತ್ತೇನೆ ಎಂದು ಅವನು ಹೇಳಬಹುದು ಇದರಿಂದಾಗಿ ಮತ್ತೆ ಕೊಠಡಿಯು ಶಾಂತವಾಗುತ್ತದೆ ಆದರೆ ಇದು ಒಂದು ರೀತಿಯ ಗೆಲುವು ಗೆಲುವು ಎಂದು ನಾನು ಹೇಳುತ್ತೇನೆ ಮೂರನೆಯದು ಅವನು ನಾನು ಈಗ ಜಾಗಿಂಗ್ಗೆ ಹೋಗುತ್ತೇನೆ ಎಂದು ಹೇಳುತ್ತಾನೆ ಆದ್ದರಿಂದ ಅದೂ ಸಾಧ್ಯ ನಾಲ್ಕನೆಯದಾಗಿ ಅವನು ಹೇಳುತ್ತಾನೆ ಪರವಾಗಿಲ್ಲ ನಾನು ನಂತರ ಅಂತರ್ಜಾಲದಲ್ಲಿ ಕಾರ್ಯಕ್ರಮವನ್ನು ನೋಡಬಹುದು ನಿಮಗಾಗಿ ನಿನಗಾಗಿ ಇದನ್ನು ಬಂದ್ ಮಾಡುತ್ತಿದ್ದೇನೆ ಈಗ ನೀವು ಅಗತ್ಯವನ್ನು ಒತ್ತಿಹೇಳಿದರೆ ಎಲ್ಲವೂ ಸಾಧ್ಯ ಆದ್ದರಿಂದ ಸಂಘರ್ಷ ಪರಿಹಾರಗಳ ಇತರ ಅಂಶಗಳನ್ನು ಪ್ರಯತ್ನಿಸದೆ ಈಗ ನಾವು ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಯಾವ ರೀತಿಯ ಸಂಘರ್ಷಗಳನ್ನು ಎದುರಿಸುತ್ತೇವೆ ನಾವು ಅವುಗಳನ್ನು ಹೇಗೆ ನೋಡಬಹುದು ಈಗ ಜನರು ಸಂಘರ್ಷಗಳನ್ನು ನೋಡುವಂತಹ 6 8 ವಿಧಾನಗಳಿವೆ ಆದರೆ ನೀವು ಏನು ಮಾಡಬಹುದೆಂದರೆ ಅವುಗಳೆಲ್ಲವನ್ನೂ ನಾಲ್ಕು ವರ್ಗಗಳಾಗಿ ವಿಂಗಡಿಸಿ ಒಳಗೆ ಇರುವುದು ಅಂತರ್ವ್ಯಕ್ತೀವಾದದ್ದು ಅಂದರೆ ನಮ್ಮೊಳಗೇ ನಡೆಯುವ ಸಂಘರ್ಷ ನಾನು ಇದನ್ನು ಶೀಘ್ರದಲ್ಲೇ ವಿವರಿಸಲಿದ್ದೇನೆ ಆದರೆ ಇದು ನನ್ನ ಮತ್ತು ನನ್ನ ನಡುವೆ ಇರುವುದು ನಾನು ಮತ್ತು ನಾನು ಅಷ್ಟೇ ಸರಿ ಇದುವೇ ಸಂಘರ್ಷ ಅಂತರ್ವ್ಯಕ್ತೀಯಃ ನಾನು ಯಾರೊಂದಿಗಾದರೂ ಬೇರೆಯವರೊಂದಿಗೆ ನಾನು ನನ್ನ ಸ್ನೇಹಿತರೊಂದಿಗೆ ನಾನು ನನ್ನ ಶತ್ರುಗಳೊಂದಿಗೆ ನಾನು ನನ್ನ ಬಾಸ್ನೊಂದಿಗೆ ನಾನು ನನ್ನ ಸಹೋದ್ಯೋಗಿಗಳೊಂದಿಗೆ ಮತ್ತು ವ್ಯಕ್ತಿಗತವಾಗಿ ಇಂಟ್ರಾಗ್ರೂಪ್ ಅಂದರೆ ಗುಂಪು ಮತ್ತು ಗುಂಪಿನೊಳಗೆ ಆದ್ದರಿಂದ ಜನರ ಒಂದು ಗುಂಪು ಆದರೆ ಗುಂಪಿನೊಳಗೆ ಭಿನ್ನರಾಶಿಗಳಿವೆ ಭಿನ್ನಾಭಿಪ್ರಾಯಗಳು ಸಂಘರ್ಷಗಳಿಗೆ ಕಾರಣವಾಗುತ್ತವೆ ಎರಡು ಕಂಪನಿ ಗಳು ವಿಭಿನ್ನ ರೀತಿಯ ಕಾರ್ಪೊರೇಟ್ ಪರಿಸರದಲ್ಲಿರುವಂತೆ ಅಂತರಗುಂಪುಗಳು ಪರಸ್ಪರ ಹೋರಾಡುತ್ತಿವೆ ಸ್ಯಾಮ್ಸಂಗ್ ಮತ್ತು ಆಪಲ್ ಅಥವಾ ಸಣ್ಣ ಕಂಪನಿಗಳು ಸ್ಥಳೀಯ ಕಂಪನಿಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರುವ ಎರಡು ಅಂಗಡಿಗಳು ಮತ್ತು ಅವರು ತಮ್ಮ ಗ್ರಾಹಕರಿಗಾಗಿ ಹೋರಾಡುತ್ತಾರೆ ಇದು ಎರಡು ಗುಂಪುಗಳ ನಡುವಿನ ಅಂತರಗುಂಪು ಈಗ ಇಂಟ್ರಾ ಒಂದೇ ಗುಂಪಿನೊಳಗೆ ಇದೆ ಇಂಟರ್ಪರ್ಸನಲ್ ಎರಡು ವೈಯಕ್ತಿಕ ಸಂಬಂಧಗಳ ನಡುವೆ ಇದೆ ಇಂಟ್ರಾ ಪರ್ಸನಲ್ ಅದು ತನ್ನೊಳಗೇ ಇರುವುದು ಈಗ ನಾವು ಗೆಲ್ಲಬೇಕಾದ ಅತ್ಯಂತ ಕಠಿಣವಾದ ಯುದ್ಧ ಯಾವುದು ಎಂದು ನೀವು ಕೇಳುತ್ತಿರಬಹುದು ಸಂಘರ್ಷವನ್ನು ನಿಭಾಯಿಸಲು ಕಠಿಣ ಸಂಘರ್ಷ ಪರಿಹಾರ ಕೌಶಲ್ಯಗಳು ಬೇಕಾಗುತ್ತವೆ ಎಂದು ಬೇರೆ ಹೇಳಬೇಕಾಗಿಲ್ಲ ವೈಯಕ್ತಿಕ ಘರ್ಷಣೆಗಳು ಅಂದರೆ ಒಳಗೆ ನಡೆಯುತ್ತಿರುವ ಘರ್ಷಣೆಗಳು ನೀವು ಏಳುವ ಸಮಯದಿಂದ ನೀವು ನಿದ್ರೆಗೆ ಹೋಗುವವರೆಗೆ ಅನೇಕ ಆಂತರಿಕ ಘರ್ಷಣೆಗಳಿವೆ ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ವಿಷಯಗಳನ್ನು ನೋಡಿ ಆಗಾಗ್ಗೆ ಅದು ನಿಮ್ಮನ್ನು ಮಾನಸಿಕ ಅಸ್ವಸ್ಥತೆಯೊಂದಿಗೆ ಬಿಡುತ್ತದೆ ಏನನ್ನಾದರೂ ಮಾಡಬೇಕೆ ಅಥವಾ ಬೇಡವೇ ಎಂಬ ಸಂದಿಗ್ಧತೆ ಆದ್ದರಿಂದ ನೀವು ಇದನ್ನು ಕೇಳುತ್ತಿರಲಿ ಅಥವಾ ಇಲ್ಲದಿರಲಿ ಕೆಲವು ಉದಾಹರಣೆಗಳನ್ನು ನೋಡಿ ಎದ್ದೇಳುವುದೋ ಇಲ್ಲ ಹಾಗೆ ಮಲಗಿರುವುದೋ ಅಲಾರಾಂ ಮೊಳಗಿದ ನಂತರ ಏಳಬೇಕೇ ಅಥವಾ ಅದನ್ನು ನಿಲ್ಲಿಸಬೇಕೇ ಆಮೇಲೆ ಇನ್ನೂ ಸ್ವಲ್ಪ ಹೊತ್ತು ನಿದ್ದೆ ಮಾಡುವುದೋ ಈ ಸಮಯದಲ್ಲಿ ಏಳುವುದೋ ಇಲ್ಲವೋ ಎದ್ದ ನಂತರ ಒಂದು ಕಪ್ ಚಹಾ ಕುಡಿಯುವ ಮೊದಲು ಹಲ್ಲುಜ್ಜುವುದು ಬೇಡವೇ ಆ ದಿನ ಬೇಡವೇ ನೀವು ನಿದ್ದೆಯ ಮೇಲೆ ಹೆಚ್ಚು ಸಮಯವನ್ನು ಉಳಿಸಲು ಬಯಸುತ್ತೀರಿ ಬೆಳಗಿನ ವಾಕಿಂಗ್ಗೆ ಹೋಗಬೇಕೋ ಬೇಡವೋ ಇವು ನೀವು ಪರಿಹರಿಸಬೇಕಾದ ಸಂಘರ್ಷಗಳಾಗಿವೆ ಯಾರೊಂದಿಗಾದರೂ ಮಾತನಾಡಬೇಕೋ ಬೇಡವೋ ವಿಶೇಷವಾಗಿ ಚಳಿಗಾಲದಲ್ಲಿ ಸ್ನಾನ ಮಾಡಬೇಕೋ ಬೇಡವೋ ಹಾಗಾದರೆ ಸ್ನಾನ ಮಾಡಬೇಕೋ ಬೇಡವೋ ದೀರ್ಘಕಾಲದಿಂದ ಬಾಕಿ ಇರುವ ಆ ಕೆಲಸವನ್ನು ಪೂರ್ಣಗೊಳಿಸಲು ನಾನು ಅದನ್ನು ಮಾಡಬೇಕೇ ಅಥವಾ ಬೇಡವೇ ವಿಳಂಬ ಮಾಡುವುದನ್ನು ನಿಲ್ಲಿಸಬೇಕೋ ಬೇಡವೋ ನಾನು ವಿಳಂಬ ಮಾಡುವುದನ್ನು ಮುಂದುವರಿಸಬೇಕೇ ಅಥವಾ ಅದನ್ನು ನಿಲ್ಲಿಸಬೇಕೇ ಸೋಮಾರಿತನವನ್ನು ತ್ಯಜಿಸಬೇಕೋ ಬೇಡವೋ ವಾಸ್ತವವಾಗಿ ಇದು ನೀವು ಪರಿಹರಿಸಬೇಕಾದ ಅತ್ಯಂತ ಕಠಿಣ ಹೋರಾಟವಾಗಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ ವಿಶೇಷವಾಗಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ ಮತ್ತು ನಂತರ ಶ್ರೇಷ್ಠತೆಯ ಮಟ್ಟವನ್ನು ತಲುಪಲು ಡೇವಿಡ್ನಂತಹ ಮ್ಯಾಕ್ಕ್ಲೆಲ್ಯಾಂಡ್ ಮತ್ತು ನಂತರ ಮಾಸ್ಲೋ ಮಾತನ್ನಾಡುತ್ತಿರುವ ಬಗ್ಗೆ ನೀವು ಆ ಮಟ್ಟವನ್ನು ತಲುಪಲು ಬಯಸಿದರೆ ನೀವು ನಿಜವಾಗಿಯೂ ನಿಮ್ಮ ಸೋಮಾರಿತನವನ್ನು ಒಂದು ಹಂತದಲ್ಲಿ ತ್ಯಜಿಸಬೇಕಾಗುತ್ತದೆ ಅಥವಾ ಪ್ರಕ್ರಿಯೆಯಂತೆ ಇತರ ನೀವು ಮುಂದುವರಿಯುತ್ತಾ ಅದನ್ನು ನಿಲ್ಲಿಸಲು ನಿರ್ಧರಿಸುತ್ತೀರಿ ನಿಮ್ಮಲ್ಲಿ ಹೆಚ್ಚಿನವರು ಈ ಹೊತ್ತಿಗೆ ಸೋಮಾರಿತನವನ್ನು ಬಿಟ್ಟುಬಿಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತು ನಂತರ ಯಶಸ್ವಿಯಾಗಲಿ ಅಥವಾ ಇಲ್ಲದಿರಲಿ ಅಂತಹ ಪ್ರಶ್ನೆಗಳೂ ಸಹ ಬಿಟ್ಟುಬಿಟ್ಟಿದ್ದೀರಿ ಕೆಲವರು ಯಶಸ್ಸಿಗೆ ನಿಜವಾಗಿಯೂ ಹೆದರುತ್ತಾರೆ ಕೆಲವರು ಖ್ಯಾತಿಗೆ ಹೆದರುತ್ತಾರೆ ಕೆಲವರು ವಿಶೇಷವಾಗಿ ಓಹ್ ನಾನು ಪ್ರಸಿದ್ಧನಾದರೆ ನನ್ನ ಸುತ್ತ ಅನೇಕ ಜನರು ಇರುತ್ತಾರೆ ಎಂದು ಯೋಚಿಸುತ್ತಾರೆ ಆದ್ದರಿಂದ ನನಗೆ ನನಗಾಗಿ ಸಮಯವಿರುವುದಿಲ್ಲ ಆದ್ದರಿಂದ ನಾನು ಪ್ರಸಿದ್ಧನಾಗದಿರಲಿ ನಾನು ಯಶಸ್ವಿಯಾಗದಿರಲಿ ಮತ್ತು ನಂತರ ಅದರ ಬಗ್ಗೆ ಅಂತಿಮ ಪ್ರಶ್ನೆ ಎಂದರೆ ಒಬ್ಬ ವ್ಯಕ್ತಿಯು ಸ್ವಯಂ ವಾಸ್ತವೀಕರಿಸಿದ ವ್ಯಕ್ತಿ ಆಗಬೇಕೇ ಅಥವಾ ಆಗಬಾರದೇ ನಾನು ನಿಮಗೆ ಹೇಳುತ್ತಲೇ ಬಂದಿದ್ದೇನೆ ಸ್ವಯಂ ವಾಸ್ತವೀಕರಿಸಿದ ವ್ಯಕ್ತಿಯಾದಾಗ ಮಾತ್ರ ನೀವು ನಿಜವಾದ ಆಂತರಿಕ ಸಂತೋಷ ಹೊಂದಿರುತ್ತೀರಿ ಆದರೆ ಇನ್ನೂ ನೀವು ನಿಮ್ಮನ್ನು ಅನುಮಾನಿಸುತ್ತೀರಿಃ ನಾನು ಅದನ್ನು ಮಾಡಬೇಕೇ ಅಥವಾ ಬೇಡವೇ ಮತ್ತು ನಾನು ಮಾಡಬೇಕಾದರೆ ನಾನು ಬಹಳಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ ಆದ್ದರಿಂದ ನಾನು ನಿಜವಾಗಿಯೂ ಅದನ್ನು ಮಾಡಬೇಕೇ ಮತ್ತು ನಾನು ಈ ಕೋರ್ಸ್ ಅನ್ನು ಮುಂದುವರಿಸಬೇಕೇ ಅಥವಾ ಬೇಡವೇ ಎಂಬಂತಹ ಸರಳ ಪ್ರಶ್ನೆಗಳನ್ನು ಸಹ ಕೇಳಬೇಕೇ ಇವು ಸಂಘರ್ಷಗಳ ರೂಪದಲ್ಲಿ ನಿಮ್ಮ ಬಳಿಗೆ ಬರುವ ಆಲೋಚನೆಗಳು ಮತ್ತು ನಂತರ ಪ್ರತಿ ಬಾರಿಯೂ ನೀವು ಅವುಗಳೊಂದಿಗೆ ಹೋರಾಡುತ್ತಿದ್ದೀರಿ ಮತ್ತು ನೀವು ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದೀರಿ ಮತ್ತು ನಂತರ ಕೆಲವೊಮ್ಮೆ ಅದು ತಾತ್ವಿಕ ಆಗಿರುತ್ತೆ ನೀವು ಷೇಕ್ಸ್ಪಿಯರ್ನ ಹ್ಯಾಮ್ಲೆಟ್ನ ಪಾತ್ರದಲ್ಲಿ ನೋಡಬಹುದಾದಷ್ಟು ದೊಡ್ಡದು ಪ್ರಸಿದ್ಧ ನುಡಿಗಟ್ಟು ಇಟೋ ಬಿ ಆರ್ ನಾಟ್ ಟು ಬೀ ìt be or not to be ಅದು ಅವರು ಹೇಳುವ ಪ್ರಶ್ನೆಯಾಗಿದೆ ಅದುವೇ ಅವನು ಸುತ್ತುವರೆದಿರುವ ರೀತಿಯ ಹೋರಾಟಗಳಲ್ಲಿ ಬದುಕಬೇಕೆ ಅಥವಾ ಬೇಡವೇ ಎಂಬ ಮಾನಸಿಕ ಸಂಘರ್ಷದ ಅಂತಿಮ ರೂಪ ಈಗ ಜನರು ಸಂಘರ್ಷಗಳನ್ನು ನಕಾರಾತ್ಮಕ ಚೌಕಟ್ಟಿನಲ್ಲಿ ನಕಾರಾತ್ಮಕ ದೃಷ್ಟಿಕೋನದಲ್ಲಿ ಏಕೆ ನೋಡುತ್ತಾರೆ ಮತ್ತು ನೀವು ಸಂಘರ್ಷಗಳನ್ನು ನಕಾರಾತ್ಮಕವಾಗಿ ನೋಡಿದರೆ ನಿಸ್ಸಂಶಯವಾಗಿ ನಿಮಗೆ ತಿಳಿದಿರುವಂತೆ ನಾನು ಹೇಳುವುದು ಇಲ್ಲವೆಂದು ಮತ್ತು ನಾನು ಸಂಘರ್ಷಗಳನ್ನು ಬಹಳ ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡಲು ಬಯಸುತ್ತೇನೆ ಮತ್ತು ಜನರು ಏಕೆ ಅದನ್ನು ಆ ರೀತಿ ನೋಡುತ್ತಾರೆ ಮತ್ತು ನೀವು ಅದನ್ನು ಏಕೆ ಆ ರೀತಿಯಲ್ಲಿ ನೋಡುತ್ತೀರಿ ಮತ್ತು ನೀವು ಅದನ್ನು ಏಕೆ ಆ ರೀತಿಯಲ್ಲಿ ನೋಡಬಾರದು ಕೋಪ ಮೊದಲನೆಯದಾಗಿ ನೀವು ಅದನ್ನು ನೋಡಿದರೆ ಯಾರಾದರೂ ಕೋಪಗೊಳ್ಳುವುದನ್ನು ನಾವು ಬಯಸುವುದಿಲ್ಲ ನಾವು ಯಾರಾದರೂ ಕೋಪಗೊಂಡಾಗ ಅವರ ಮುಖ ನೋಡಲು ಬಯಸುವುದಿಲ್ಲ ನಗು ಮುಖದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಎಂದು ನಿಮಗೆ ತಿಳಿದಿದೆ ಆದರೆ ನೀವು ಯಾರನ್ನಾದರೂ ಕೋಪಗೊಂಡಿರುವುದನ್ನು ನೋಡಿದಾಗ ಅತ್ಯಂತ ಕುರೂಪವಾದ ಮುಖದಂತೆ ಅವರು ಕೋಪಗೊಂಡಾಗ ಹೊಂದಿರುತ್ತಾರೆ ಈಗ ಒಬ್ಬ ವ್ಯಕ್ತಿಯು ಕೋಪಗೊಂಡಾಗ ಅವನು ಅಥವಾ ಅವಳು ಇತರರನ್ನು ಬೆದರಿಸುತ್ತಾರೆ ವಿಶೇಷವಾಗಿ ನೀವು ಭಾವನಾತ್ಮಕ ಜಾಲದಲ್ಲಿದ್ದರೆ ಮತ್ತು ವ್ಯಕ್ತಿಯು ಕೋಪಗೊಳ್ಳುವುದನ್ನು ನೀವು ನೋಡಿದಾಗ ಉಳಿದವರೆಲ್ಲರೂ ಮುಂದೂಡಲ್ಪಡುತ್ತಾರೆ ಅವರು ಏನನ್ನಾದರೂ ಹೇಳಲು ಬಯಸುವುದಿಲ್ಲ ಅವರು ಭಯಭೀತರಾಗಿದ್ದಾರೆ ಈಗ ಕುಟುಂಬದ ವ್ಯವಸ್ಥೆಯಲ್ಲಿ ಕೋಪಗೊಂಡ ತಂದೆ ತಾಯಿಯನ್ನು ಹೊಡೆಯುವುದಾಗಿ ಬೆದರಿಕೆ ಹಾಕುವುದನ್ನು ನೋಡೋಣ ಈಗ ಮಕ್ಕಳು ತುಂಬಾ ಚಿಂತೆಗೀಡಾಗುತ್ತಾರೆ ಆದ್ದರಿಂದ ಅವರು ಮಾನಸಿಕವಾಗಿ ನಿಗ್ರಹಿಸಲ್ಪಡುತ್ತಾರೆ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸಹ ಸಾಧ್ಯವಾಗುವುದಿಲ್ಲ ಅವರು ಹೋಗಿ ತಾಯಿಯನ್ನು ರಕ್ಷಿಸುತ್ತಾರೆ ಅವರು ಹೋಗಿ ತಂದೆಯೊಂದಿಗೆ ಹೋರಾಡಬೇಕೇ ಆದರೆ ನಂತರವೂ ಅವನ ಉಪಸ್ಥಿತಿ ಮತ್ತು ಕೂಗು ಮತ್ತು ಕೋಪವನ್ನು ತೋರಿಸುವುದು ಜನರನ್ನು ಹೆದರಿಸುತ್ತದೆ ಈಗ ಇತರ ಜನರು ಭಯಭೀತರಾಗಿದ್ದಾರೆ ಏಕೆಂದರೆ ಅವರು ಸಂಘರ್ಷಗಳನ್ನು ಒಂದು ರೀತಿಯ ಮಾನಸಿಕ ಬೆದರಿಕೆಗಳೆಂದು ಗ್ರಹಿಸುತ್ತಾರೆ ಪ್ರತಿ ಬಾರಿಯೂ ಸಂಘರ್ಷ ಉಂಟಾಗುತ್ತದೆ ಎಂದು ಅವರು ಭಾವಿಸುವ ಒಂದು ರೀತಿಯ ಅಪಾಯಕಾರಿ ಪರಿಸ್ಥಿತಿ ಆದ್ದರಿಂದ ಅವರು ಅದನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ ಮತ್ತು ನಂತರ ಜನರು ಸಾಮಾನ್ಯವಾಗಿ ಭಿನ್ನಾಭಿಪ್ರಾಯಗಳನ್ನು ಇಷ್ಟಪಡುವುದಿಲ್ಲ ನಿಮ್ಮೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ದ ನಿಮ್ಮೊಂದಿಗೆ ವಾದಿಸುತ್ತಲೇ ಇದ್ದ ವ್ಯಕ್ತಿಯನ್ನು ನೀವು ಎಷ್ಟು ಬಾರಿ ಇಷ್ಟಪಟ್ಟಿದ್ದೀರಿ ಆದ್ದರಿಂದ ಸಾಮಾನ್ಯವಾಗಿ ಜನರು ಒಪ್ಪದವರ ಬಗ್ಗೆ ತಮ್ಮ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಕಳೆದುಕೊಳ್ಳುತ್ತಾರೆ ಅವರು ನಿರಂತರವಾಗಿ ಆ ಜನರನ್ನು ತಪ್ಪಿಸುತ್ತಾರೆ ಅಥವಾ ಸ್ವಲ್ಪ ಸಮಯದ ನಂತರ ಶತ್ರುಗಳಾಗುತ್ತಾರೆ ಕೆಲವೊಮ್ಮೆ ಅವರು ಇತರರೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವ ಜನರನ್ನು ಸಂಪೂರ್ಣವಾಗಿ ಸಂಪರ್ಕವನ್ನು ನಿಲ್ಲಿಸುತ್ತಾರೆ ಆದ್ದರಿಂದ ಭಿನ್ನಾಭಿಪ್ರಾಯವು ಒಳ್ಳೆಯದು ಆದರೆ ಭಿನ್ನಾಭಿಪ್ರಾಯದ ನಂತರ ಸೌಮ್ಯವಾದ ಒಪ್ಪಂದ ಇರಬೇಕು ಮತ್ತು ಸಂಬಂಧದಲ್ಲಿ ಇರುವ ಸಾಮರಸ್ಯವನ್ನು ಪುನಃಸ್ಥಾಪಿಸಬೇಕು ಆದರೆ ಭಿನ್ನಾಭಿಪ್ರಾಯವನ್ನು ಯಾರಾದರೂ ಮಾಡುತ್ತಿದ್ದರೆ ಅದು ಸೂಕ್ತವಲ್ಲ ಮತ್ತು ಅದು ಸಂಘರ್ಷ ಉಂಟಾದಾಗಲೆಲ್ಲಾ ಅದು ಭಿನ್ನಾಭಿಪ್ರಾಯ ಮತ್ತು ಭಿನ್ನಮತ ಎಂದು ಜನರು ಯೋಚಿಸಲು ಮತ್ತೊಂದು ಕಾರಣವಿದೆ ಹಾಗಾದರೆ ನಾವು ಅದನ್ನು ಇಷ್ಟಪಡಬಾರದು ಇದು ಸಂಘರ್ಷದ ಸಾಮಾನ್ಯ ಗ್ರಹಿಕೆಯಾಗಿದೆ ಮತ್ತು ಇದು ಮಾನ್ಯವಾಗಿದೆ ಸಹ ಆದರೆ ಈ ಕೋರ್ಸ್ ನಲ್ಲಿ ಭಾಗವಹಿಸುವವರಾಗಿ ಅವನ ಅಥವಾ ಅವಳ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿದ್ದರೆ ಮತ್ತು ನಂತರ ನಿಮ್ಮ ಸಂಪೂರ್ಣ ಆಂತರಿಕ ಕೋರ್ ಅನ್ನು ಬದಲಾಯಿಸಲು ಇದನ್ನು ಬಳಸಿ ಸಂಘರ್ಷವನ್ನು ಹೀಗೆ ಸಂಘರ್ಷವನ್ನು ನಕಾರಾತ್ಮಕವಾಗಿ ನೋಡುವ ಬದಲು ಸಕಾರಾತ್ಮಕವಾಗಿ ನೋಡಿ ಎಂದು ನಾನು ಹೇಳುತ್ತೇನೆ ಈಗ ನೀವು ಸಂಘರ್ಷವನ್ನು ಸಕಾರಾತ್ಮಕ ವಿಷಯವಾಗಿ ಹೇಗೆ ನೋಡಬಹುದು ಚೆನ್ನಾಗಿ ಪರಿಹರಿಸಲಾದ ಸಂಘರ್ಷವು ರಕ್ಷಣಾತ್ಮಕತೆಯನ್ನು ತರುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬುದನ್ನು ಮೊದಲು ಅರ್ಥಮಾಡಿಕೊಳ್ಳಿ ಅದು ಸ್ಥಾಪಿಸಲಾದ ಕಂಪನಿ ಯಲ್ಲಿರಲಿ ಅದು ಉದ್ಯೋಗದ ವಾತಾವರಣದಲ್ಲಿರಲಿ ಅಥವಾ ತಂಡವಾಗಿ ಕೆಲಸ ಮಾಡುವ ಕುಟುಂಬ ವ್ಯವಸ್ಥೆಯಲ್ಲಿ ಫಲಿತಾಂಶಗಳು ಉತ್ಪಾದಕವಾಗಿರುತ್ತವೆ ಇದು ಗೆಲುವು ಗೆಲುವಿನ ಪರಿಸ್ಥಿತಿಯಾಗಿದ್ದರೆ ಅದು ಹೆಚ್ಚು ಉತ್ಪಾದಕವಾಗಿರುತ್ತದೆ ಸ್ಪಷ್ಟೀಕರಿಸಲು ಸಂಘರ್ಷಗಳನ್ನು ಸಕಾರಾತ್ಮಕವಾಗಿ ಬಳಸಬಹುದು ತಪ್ಪು ಸಂವಹನವನ್ನು ಸ್ಪಷ್ಟಪಡಿಸುವುದು ತಪ್ಪು ತಿಳುವಳಿಕೆಯನ್ನು ಸ್ಪಷ್ಟಪಡಿಸುವುದು ಮತ್ತು ನೀವು ಪೂರ್ವಭಾವಿ ರೀತಿಯ ವ್ಯಕ್ತಿಯಾಗಿದ್ದರೆ ನೀವು ಅದರಿಂದ ಕಲಿಯುತ್ತೀರಿ ಮತ್ತು ನೀವು ಅದರಿಂದ ಮಾತ್ರ ಕಲಿಯುವುದಿಲ್ಲ ಮತ್ತು ನಂತರ ನೀವು ಉತ್ತೇಜಕ ವಾತಾವರಣವನ್ನು ಉತ್ತೇಜಿಸಲು ದಾರಿ ಮಾಡಿಕೊಡುತ್ತೀರಿ ಆದ್ದರಿಂದ ನೀವು ಸ್ಪಷ್ಟಪಡಿಸಲು ಅದರಿಂದ ಕಲಿಯಲು ಸಾಧ್ಯವಾದಾಗ ಮತ್ತು ಸಂವಹನ ಮಾರ್ಗಗಳು ಮುಕ್ತವಾಗಿರುತ್ತವೆ ನಂತರ ನೀವು ಅತ್ಯಂತ ಸಕಾರಾತ್ಮಕ ಸಂವಹನ ವಾತಾವರಣವನ್ನು ಉತ್ತೇಜಿಸಲು ಸಾಧ್ಯವಾಗುತ್ತದೆ ಇದು ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಸಂಘರ್ಷದ ಕೊನೆಯಲ್ಲಿ ನಾವು ಕಳೆದ ಬಾರಿ ಚರ್ಚಿಸಿದಂತೆ ಅದು ಯಾವಾಗಲೂ ಸಂಬಂಧದ ಬಲವರ್ಧನೆಗೆ ಕಾರಣವಾಗುತ್ತದೆ ಮತ್ತು ಇದು ನಿಕಟ ಬಂಧಗಳನ್ನು ಬೆಳೆಸಬಹುದು ಈ ಜನರು ಬಹಳ ಸಂತೋಷದ ಮತ್ತು ಆಳವಾದ ತಿಳುವಳಿಕೆಯ ಜೀವನವನ್ನು ನಡೆಸುತ್ತಿದ್ದಾರೆ ಎಂದು ನೀವು ಎಂದಿಗೂ ಹೇಳಲು ಸಾಧ್ಯವಿಲ್ಲ ಆದರೆ ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಜಗಳವಾಡಲಿಲ್ಲ ಅನ್ನುವುದು ಸತ್ಯ ಇಲ್ಲ ಆಗಾಗ್ಗೆ ಜಗಳವಾಡುವುದು ಜನರೇ ಆಗಾಗ್ಗೆ ಪರಸ್ಪರ ಜಗಳವಾಡುವುದು ಜನರೇ ಮತ್ತು ಅವರು ಅದನ್ನು ಪರಿಹರಿಸುತ್ತಾರೆ ಅವರು ಅದನ್ನು ಬಗೆಹರಿಸದೇ ಬಿಟ್ಟರೆ ಅದು ವಿಚ್ಛೇದನದಂತಹ ಯಾವುದೇ ಹಾನಿಕಾರಕ ಪರಿಸ್ಥಿತಿಗೆ ಹೋಗಬಹುದು ಆತ್ಮಹತ್ಯೆ ಅಥವಾ ಎಲ್ಲಾ ರೀತಿಯ ಹಿಂಸಾತ್ಮಕ ಮತ್ತು ಹಾನಿಕಾರಕ ಚಟುವಟಿಕೆಗಳನ್ನು ನಡೆದು ಹೋಗಬಹುದು ಆದರೆ ಮತ್ತೊಂದೆಡೆ ಸಂಘರ್ಷಗಳನ್ನು ಪರಿಹರಿಸಲು ಅವರು ಪರಸ್ಪರ ಸಹಾಯ ಮಾಡಲು ಸಾಧ್ಯವಾದರೆ ಅವರು ಉದ್ದೇಶಪೂರ್ವಕವಾಗಿ ಸಂಘರ್ಷಗಳನ್ನು ಸೃಷ್ಟಿಸುತ್ತಿದ್ದಾರೆಂದು ತೋರುತ್ತದೆಯಾದರೂ ಅದರ ಕೊನೆಯಲ್ಲಿ ಇದು ನಿಕಟ ಬಂಧಗಳನ್ನು ಬೆಳೆಸುತ್ತದೆ ವೈಯಕ್ತಿಕ ಮಟ್ಟದಲ್ಲಿ ನೀವು ಕೆಲವು ಸಂಘರ್ಷಗಳನ್ನು ಪರಿಹರಿಸಲು ಸಾಧ್ಯವಾದಾಗ ನೀವು ಧೈರ್ಯದಿಂದ ಹೊರಹೊಮ್ಮಬಹುದು ಕೆಲಸದ ಸ್ಥಳದಲ್ಲಿ ಸೃಜನಶೀಲ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಹೆಚ್ಚಿನ ಸಮಯಗಳಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಅತಿ ಮುಖ್ಯವಾದ ಕೆಲಸ ಮಾಡುವಾಗ ನೀವು ಅನೇಕ ಸಂಗತಿಗಳೊಂದಿಗೆ ಚೌಕಟ್ಟಿನ ಚಿಂತನೆಯ ಹೊರಗೆ ಆಸಕ್ತಿದಾಯಕ ವಿಚಾರಗಳೊಂದಿಗೆ ಹೊರಬರುತ್ತೀರಿ ಆದರೆ ಸಂಘರ್ಷಗಳು ಎಂದಿಗೂ ಹೋರಾಟದ ಹೆಸರಿನಲ್ಲಿ ಒಟ್ಟಿಗೆ ಕುಳಿತುಕೊಳ್ಳುವರೆಗೂ ಹೊರಗೆ ಬಂದಿರಲಿಲ್ಲ ಆದರೆ ಹೋರಾಟದ ಹೆಸರಿನಲ್ಲಿ ನೀವು ನಿಜವಾಗಿ ಅಂತರ ವೈಯಕ್ತಿಕ ಸಂಘರ್ಷಗಳಲ್ಲಿ ಹೊಸ ನವೀನ ಪರಿಹಾರಗಳೊಂದಿಗೆ ಹೊರಬಂದಿದ್ದೀರಿ ಇದು ಹೊಸ ಸಂಬಂಧಗಳು ಮತ್ತು ಸ್ನೇಹವನ್ನು ಶ್ರೀಮಂತಗೊಳಿಸಲು ಮತ್ತು ಅಭಿವೃದ್ಧಿಪಡಿಸಲು ಸಹಾಯಕವಾಗಬಹುದು ಅಂತರ ಗುಂಪು ಘರ್ಷಣೆಗಳಲ್ಲಿ ಗುಂಪು ಹೆಚ್ಚು ಕಾಳಜಿಯುಳ್ಳ ಮತ್ತು ಅಂತರ್ಗತವಾಗಿರುತ್ತದೆ ಉದಾಹರಣೆಗೆ ಗುಂಪಿನೊಳಗೆ ಕೆಲವು 2 3 ಜನರಿದ್ದಾರೆ ಗುಂಪು ಪರಿಗಣಿಸುತ್ತಿಲ್ಲ ಆದರೆ ಸಂಘರ್ಷದ ನಂತರ ಅವರು ಆ ಮೂವರನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ನಂತರ ಅವರು ಹೆಚ್ಚು ಕಾಳಜಿಯುಳ್ಳವರಾಗುತ್ತಾರೆ ಅವರು ಏನೇ ಮಾಡಿದರೂ ಅವರನ್ನು ತಮ್ಮ ಚಟುವಟಿಕೆಗಳಲ್ಲಿ ಸೇರಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಒಟ್ಟಾರೆಯಾಗಿ ಸಂಘರ್ಷಗಳು ಬೆಳವಣಿಗೆಗೆ ಮತ್ತು ಉತ್ಕೃಷ್ಟತೆಯನ್ನು ತಲುಪುವ ನಿಟ್ಟಿನಲ್ಲಿ ಇರುವ ಅಡೆತಡೆಗಳನ್ನು ಜಯಿಸಲು ಇರುವ ಅವಕಾಶಗಳಾಗಿವೆ ಸಂಘರ್ಷಗಳನ್ನು ಬಳಸಿ ಅವುಗಳನ್ನು ಪರಿಹರಿಸಿ ತದನಂತರ ಉತ್ಕೃಷ್ಟತೆಯನ್ನು ತಲುಪಿರಿ ಈಗ ಕೆಲವು ರೀತಿಯ ಸಂಘರ್ಷಗಳನ್ನು ಪರಿಹರಿಸುವವರನ್ನು ಅಥವಾ ಸಂಘರ್ಷವನ್ನು ಪರಿಹರಿಸುವ ವಿಷಯದಲ್ಲಿ ನೀವು ಯಾವ ರೀತಿಯ ವ್ಯಕ್ತಿಯಾಗಿದ್ದೀರಿ ಎಂಬುದನ್ನು ನೋಡೋಣ ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯ ಜನರು ಸಂಘರ್ಷಗಳನ್ನು ತಪ್ಪಿಸಲು ಬಯಸುತ್ತಾರೆ ತಪ್ಪಿಸಿಕೊಳ್ಳುವ ಪ್ರಕಾರಗಳು ಒಂದೋ ಅವರು ನಾಚಿಕೆಪಡುತ್ತಾರೆ ಅವರು ಅಂತರ್ಮುಖಿಗಳು ಅಥವಾ ಸರಳವಾಗಿ ಅವರು ಕೇವಲ ಶಾಂತಿ ಸ್ಥಾಪಕರಾಗಿರಬಹುದು ಜನರು ಪರಸ್ಪರ ಜಗಳವಾಡುವುದನ್ನು ಯಾವಾಗಲೂ ಬಯಸುವುದಿಲ್ಲ ಅವರು ಯಾವಾಗಲೂ ಒಂದು ರೀತಿಯ ಸಾಮರಸ್ಯದ ಪರಿಸರದಲ್ಲಿ ವಾಸಿಸಲು ಬಯಸುತ್ತಾರೆ ಆದ್ದರಿಂದ ಅವರು ಅದನ್ನು ತಪ್ಪಿಸುತ್ತಾರೆ ಅವರು ಅದರ ಬಗ್ಗೆ ಮಾತನಾಡಲು ಸಹ ಬಯಸುವುದಿಲ್ಲ ಇನ್ನೊಂದು ವಿಧವು ಹೊಂದಿಕೊಳ್ಳುವುದು ಅಂದರೆ ತಪ್ಪಿಸುವುದಕ್ಕಿಂತ ಸ್ವಲ್ಪ ಉತ್ತಮವಾಗಿದೆ ಅವರು ಹೊಂದಿಕೊಳ್ಳಬಲ್ಲವರಾಗಿದ್ದಾರೆ ಅವರು ದೃಢವಾಗಿಲ್ಲ ಅವರು ತಮ್ಮ ದೃಷ್ಟಿಕೋನಗಳನ್ನು ಹೊಂದಿಲ್ಲ ಅವರು ಸಹಕಾರಿಯಾಗಿದ್ದಾರೆ ಅವರು ಮೊದಲು ಸಂಘರ್ಷವನ್ನು ಪರಿಹರಿಸಬೇಕೆಂದು ಬಯಸುತ್ತಾರೆ ಮತ್ತು ಅವರು ಸಂಬಂಧಗಳನ್ನು ಸ್ಥಾಪಿಸುತ್ತಾರೆ ಮೊದಲನೆಯದಾಗಿ ಅವರು ಸಂಘರ್ಷದಲ್ಲಿ ತೊಡಗಿರುವ ಇನ್ನೊಬ್ಬ ವ್ಯಕ್ತಿಯನ್ನು ನೋಯಿಸಲು ಬಯಸುವುದಿಲ್ಲ ಇದಕ್ಕೆ ವಿರುದ್ಧವಾದ ಪ್ರಕಾರವೆಂದರೆ ಆಕ್ರಮಣಕಾರಿ ಪ್ರಕಾರ ಆಕ್ರಮಣಕಾರಿ ಶಕ್ತಿಶಾಲಿ ಪ್ರಾಬಲ್ಯ ಹೊಂದಿರುವ ಪ್ರಕಾರ ಕೆಲಸಗಾರನ ನಿಯಂತ್ರಿಸುವ ಮೇಲಾಧಿಕಾರಿ ವಿದ್ಯಾರ್ಥಿಯ ನಿಯಂತ್ರಿಸುವ ಶಿಕ್ಷಕರೂ ಕೆಲವೊಮ್ಮೆ ಅಧಿಕಾರವನ್ನು ಬಳಸುವವರು ಅಧಿಕಾರದ ಹೋರಾಟವನ್ನು ಅವಲಂಬಿಸಿ ಹೆಂಡತಿಯ ಮೇಲೆ ಗಂಡ ಮತ್ತು ಕೆಲವೊಮ್ಮೆ ಗಂಡನ ಮೇಲೆ ಹೆಂಡತಿಯೂ ಸಹ ಈಗ ಸಹಯೋಗದಲ್ಲಿ ಆಸಕ್ತಿ ಹೊಂದಿರುವ ಜನರು ಅಥವಾ ದೃಢವಾದ ಮತ್ತು ಸಹಕಾರಿ ಪ್ರಕಾರಗಳು ಆದರೆ ನಂತರ ಅವರು ಗೆಲುವು ಗೆಲುವಿನ ಪರಿಹಾರಗಳನ್ನು ಹುಡುಕುತ್ತಾರೆ ಗೆಲುವು ಗೆಲುವಿನ ಪರಿಹಾರಗಳನ್ನು ತಲುಪಲು ಅವರು ಸಹಕರಿಸುತ್ತಾರೆ ಸಾಮಾನ್ಯವಾಗಿ ಈ ವಿಧಾನವು ಸೂಕ್ತವಾಗಿದೆ ಆದರೆ ನಂತರ ನೀವು ಸ್ಪರ್ಧಾತ್ಮಕ ಕ್ರಮದಲ್ಲಿರುವ ಜನರನ್ನು ಸಹ ಹೊಂದಿದ್ದೀರಿ ಅದು ಗೆಲುವು ಸೋಲಿನ ವಿಧಾನ ನಾನು ಗೆಲ್ಲುತ್ತೇನೆ ಆದರೆ ನೀವು ಸೋಲುತ್ತೀರಿ ಆದ್ದರಿಂದ ನಾನು ನಿಮ್ಮೊಂದಿಗೆ ಸಹಕರಿಸುವುದಿಲ್ಲ ಏಕೆಂದರೆ ನೀವು ಸೋಲಬೇಕೆಂದು ನಾನು ಬಯಸುತ್ತೇನೆ ಮತ್ತು ನಿಮ್ಮೊಂದಿಗೆ ಸಹಕರಿಸುವ ಮೂಲಕ ನನ್ನ ಸ್ವಂತ ಕಾಳಜಿಗಳು ಕೊನೆಗೊಳ್ಳುತ್ತಿವೆ ಅದು ಸಂಭವಿಸಬೇಕೆಂದು ನಾನು ಬಯಸುವುದಿಲ್ಲ ತದನಂತರ ಇನ್ನೂ ಒಂದು ವಿಧವಿದೆ ಅಂದರೆ ವ್ಯಕ್ತಿಯು ರಾಜಿ ಮಾಡಿಕೊಳ್ಳುವ ಪ್ರಕಾರವಾಗಿದೆ ಅದುವೇ ಬಿಟ್ಟು ಕೊಡುವುದು ಏನನ್ನಾದರೂ ಕಳೆದುಕೊಳ್ಳುವುದು ಮತ್ತು ನಂತರ ಇನ್ನೊಬ್ಬ ವ್ಯಕ್ತಿಯು ರಾಜಿ ಮಾಡಿಕೊಳ್ಳುತ್ತಿದ್ದರೂ ಸಹ ಇಬ್ಬರೂ ನಷ್ಟ ನಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ತ್ಯಾಗ ಮಾಡುತ್ತಿದ್ದಾರೆ ಮತ್ತೆ ಸಾಮರಸ್ಯವನ್ನು ಬಯಸುತ್ತಾರೆ ಆದರೆ ನಂತರ ಒಂದು ಅರ್ಥದಲ್ಲಿ ಇದು ಮತ್ತಷ್ಟು ಬೆಳವಣಿಗೆಗೆ ಕಾರಣವಾಗುವುದಿಲ್ಲ ಮತ್ತೊಂದು ಸಂಘರ್ಷಗಳು ಬರುವವರೆಗೆ ಇದು ಇನ್ನೂ ಯಥಾಸ್ಥಿತಿಯಲ್ಲಿರುತ್ತದೆ ಈಗ ಯಾವುದು ಉತ್ತಮ ಎಂದು ನೀವು ಕೇಳಿದರೆ ಅದು ಸಂದರ್ಭವನ್ನು ಅವಲಂಬಿಸಿರುತ್ತದೆ ಅದು ವ್ಯಕ್ತಿಯನ್ನು ಅವಲಂಬಿಸಿರುತ್ತದೆ ಏಕೆಂದರೆ ಉತ್ತಮವಾದ ಸಂದರ್ಭಗಳಿವೆ ನೀವು ನಾಚಿಕೆ ಪಟ್ಟುಕೊಳ್ಳದವರಾಗಿದ್ದು ಅಂತರ್ಮುಖಿ ವ್ಯಕ್ತಿ ಆಗಿಲ್ಲದೇ ಇದ್ದರು ನೀವು ಆಕ್ರಮಣಕಾರಿಯಾಗಿದ್ದರೂ ಸಹ ಕೆಲವು ಸಂಘರ್ಷಗಳನ್ನು ತಪ್ಪಿಸುವುದು ಉತ್ತಮ ವಿಶೇಷವಾಗಿ ಬಾಸ್ನೊಂದಿಗೆ ಘರ್ಷಣೆಗಳು ಮತ್ತು ನಂತರ ಬಾಸ್ ತುಂಬಾ ಆಕ್ರಮಣಕಾರಿಯಾಗಿದ್ದರೆ ತಪ್ಪಿಸುವುದು ಉತ್ತಮ ಎಂದು ಅವರು ಹೇಳುತ್ತಾರೆ ಆದ್ದರಿಂದ ಬಾಸ್ನೊಂದಿಗೆ ಜಗಳವಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಏಕೆಂದರೆ ಅವರು ಬಾಸ್ ಯಾವಾಗಲೂ ಸರಿ ಎಂದು ಹೇಳುತ್ತಾರೆ ಮತ್ತು ನಂತರ ಎರಡನೇ ನಿಯಮವು ನಿಮಗೆ ಅನುಮಾನವಿದ್ದಾಗ ನೀವು ಹೋಗಿ ಮೊದಲ ನಿಯಮವನ್ನು ನೋಡಿ ಎಂದು ಹೇಳುತ್ತದೆ ಆದ್ದರಿಂದ ಅದು ಹೆಚ್ಚಿನ ಪರಿಸರದಲ್ಲಿ ಎಲ್ಲಿ ಅಧಿಕೃತವಾಗಿದೆ ಮತ್ತು ಅದು ಸಾಕಷ್ಟು ಸಂಪ್ರದಾಯಶೀಲವಾಗಿದೆ ಅಲ್ಲಿ ನಡೆಯುತ್ತಿದೆ ಎಲ್ಲಿ ಅದನ್ನು ತಪ್ಪಿಸುವುದು ಉತ್ತಮ ಆದರೆ ನಂತರ ನೀವು ಆಕ್ರಮಣಕಾರಿ ಪ್ರಕಾರವೆಂದು ಭಾವಿಸಿದರೆ ನೀವು ಎಲ್ಲಾ ಸಮಯದಲ್ಲೂ ದಾಳಿ ಮಾಡುತ್ತಿದ್ದೀರಿ ಎಂದು ನೀವು ಭಾವಿಸಿದರೆ ಕೆಲವೊಮ್ಮೆ ಹೊಂದಾಣಿಕೆಯ ಪ್ರಕಾರವನ್ನು ಬಳಸಲು ಪ್ರಯತ್ನಿಸಿ ಹೆಚ್ಚಿನ ಸಮಯಗಳಲ್ಲಿ ಸಹಕರಿಸಲು ಪ್ರಯತ್ನಿಸಿ ಗೆಲುವು ಗೆಲುವಿನ ಪರಿಸ್ಥಿತಿಯನ್ನು ತಲುಪಲು ಪ್ರಯತ್ನಿಸಿ ತದನಂತರ ನೀವು ಸ್ಪರ್ಧಾತ್ಮಕ ಪ್ರಕಾರದಲ್ಲಿದ್ದೀರಿ ಎಂದು ನೀವು ಭಾವಿಸಿದರೆ ನೀವು ಯಾವಾಗಲೂ ನಾನು ಗೆಲ್ಲಬೇಕು ಮತ್ತು ಯಾರಾದರೂ ಸೋಲಬೇಕು ಹೀಗೆ ಭಾವಿಸುತ್ತೀರಿ ಆದ್ದರಿಂದ ವಿಧಾನವನ್ನು ಬದಲಾಯಿಸಲು ಪ್ರಯತ್ನಿಸಿ ನಿಮ್ಮ ಪರಿಹರಿಸುವ ರೀತಿಯ ಸಂಘರ್ಷಗಳನ್ನು ಬದಲಾಯಿಸುವ ಮೂಲಕ ಪರಿಸ್ಥಿತಿ ಬದಲಾಯಿಸಲು ಪ್ರಯತ್ನಿಸಿ ಈಗ ನಾವೆಲ್ಲರೂ ಸಂಘರ್ಷಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಆದರೆ ನಂತರ ನಾವು ಗೆಲುವು ಗೆಲುವಿನ ಪರಿಹಾರವನ್ನು ತಲುಪಲು ಪ್ರಯತ್ನಿಸಬೇಕು ಎಂಬುದನ್ನು ನೆನಪಿಡಬೇಕು ನಾವು ಹೆಚ್ಚಿನ ಸಮಯಗಳಲ್ಲಿ ಸಹಕರಿಸಬೇಕು ನಾವು ದೃಢವಾಗಿರಬೇಕು ಆದರೆ ಅದೇ ಸಮಯದಲ್ಲಿ ಸಹಕಾರಿ ಮತ್ತು ನಾವು ಗೆಲುವು ಗೆಲುವಿನ ಪರಿಹಾರವನ್ನು ಹುಡುಕಲು ಪ್ರಯತ್ನಿಸಬೇಕು ಈಗ ಇದರ ಮುಕ್ತಾಯ ಮಾಡುವ ಮುನ್ನ ಸಂಘರ್ಷ ಪರಿಹಾರದ ಕುರಿತು ಈ ನಿರ್ದಿಷ್ಟ 4 ಉಪನ್ಯಾಸಗಳಲ್ಲಿ ನಿಮ್ಮ ಇಂದಿನ ಜೀವನದಲ್ಲಿ ನಾನು ನೀಡಲು ಬಯಸುವ ಕೆಲವು ತ್ವರಿತ ಸಲಹೆಗಳು ಯಾವುದೆಂದರೆ ಸಂಘರ್ಷಗಳನ್ನು ನೀವು ಹೇಗೆ ನಿಭಾಯಿಸಬಹುದು ನೀವು ಯಾವ ಮನೋಭಾವವನ್ನು ಹೊಂದಿರಬೇಕು ನೀವು ಸಂಘರ್ಷ ಪರಿಹಾರ ತಜ್ಞರಾಗಬೇಕು ನೀವು ಸಂಘರ್ಷಗಳನ್ನು ಪರಿಹರಿಸಬೇಕೆಂದು ನಾನು ಸೂಚಿಸುತ್ತೇನೆ ನೀವು ಅದನ್ನು ಹೇಗೆ ಮಾಡುತ್ತೀರಿ ಘರ್ಷಣೆಗಳನ್ನು ಸ್ವೀಕರಿಸಿ ಘರ್ಷಣೆಗಳಿಂದ ಓಡಿಹೋಗಬೇಡಿ ಘರ್ಷಣೆಗಳನ್ನು ಹುಡುಕಿ ಸಂಘರ್ಷಗಳು ಇರುವಲ್ಲೆಲ್ಲಾ ನೀವು ಸಂಬಂಧಿಸಿದ ಎಲ್ಲರಿಗೂ ಒಂದು ರೀತಿಯ ಅನುಕೂಲಕರ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೀರಿ ತದನಂತರ ನೀವು ಸಂಘರ್ಷವನ್ನು ಹುಡುಕಿದಾಗಲೆಲ್ಲಾ ಅವುಗಳನ್ನು ಪರಿಹರಿಸುವ ನಿಮ್ಮ ಸಾಮರ್ಥ್ಯಗಳನ್ನು ಪರೀಕ್ಷಿಸಿ ಮತ್ತು ಅದರ ಕೊನೆಯಲ್ಲಿ ನೀವು ಸಂಘರ್ಷವನ್ನು ಹೇಗೆ ಪರಿಹರಿಸಿದ್ದೀರಿ ಎಂಬುದರ ಬಗ್ಗೆ ಯೋಚಿಸಲು ಪ್ರಯತ್ನಿಸಿಃ ನಾನು ಈ ಸಂಘರ್ಷವನ್ನು ಹೇಗೆ ಪರಿಹರಿಸಿದ್ದೇನೆಯೇ ನಾನು ಅದನ್ನು ಆಕ್ರಮಣಕಾರಿಯಾಗಿ ಮಾಡಿದ್ದೇನೆಯೇ ಮಕ್ಕಳನ್ನು ನಿಯಂತ್ರಿಸಲು ನಾನು ನನ್ನ ಅಧಿಕಾರವನ್ನು ಬಳಸಿದ್ದೇನೆಯೇ ನನ್ನ ಸ್ನೇಹಿತರನ್ನು ನಿಯಂತ್ರಿಸಲು ನಾನು ನನ್ನ ಭಾವನಾತ್ಮಕ ಶಕ್ತಿಯನ್ನು ಬಳಸಿದ್ದೇನೆಯೇ ನಾನು ಸ್ಪರ್ಧಿಸಿದ್ದೇನಾ ಮತ್ತು ಗೆಲುವು ಸೋಲಿನ ಪರಿಸ್ಥಿತಿಗೆ ಹೋಗಿದ್ದೇನಾ ನೀವು ಸಂಘರ್ಷಗಳನ್ನು ಹೇಗೆ ಪರಿಹರಿಸಿದ್ದೀರಿ ಮತ್ತು ನಂತರ ನೀವು ಎಂದಾದರೂ ಸಹಕರಿಸಿ ಈ ಗೆಲುವು ಗೆಲುವಿನ ಪರಿಸ್ಥಿತಿಯನ್ನು ತಲುಪಲು ಪ್ರಯತ್ನಿಸಿದ್ದೀರಾ ನಂತರ ಒಮ್ಮೆ ನೀವು ನಿಮ್ಮ ಸಂಘರ್ಷ ಪರಿಹಾರದ ಮಟ್ಟವನ್ನು ಕರಗತ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಗೆ ಸಹಾಯ ಮಾಡಲು ಪ್ರಯತ್ನಿಸಿ ಉದಾಹರಣೆಗೆ ಸಂಘರ್ಷ ಪರಿಹಾರದಲ್ಲಿ ಉತ್ತಮ ಸಾಧನೆ ಮಾಡುತ್ತಿರುವ ವ್ಯಕ್ತಿಯಾಗಿ ಜನರು ನಿಮ್ಮನ್ನು ಗುರುತಿಸುತ್ತಾರೆ ಆ ಕೌಶಲ್ಯವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಿ ತದನಂತರ ಅಜ್ಞಾತ ಸಂದರ್ಭಗಳಲ್ಲಿ ಸಹ ಉದಾಹರಣೆಗೆ ನೀವು ರಸ್ತೆಯ ಮೇಲೆ ನಡೆಯುವಾಗ ಅಥವಾ ಅಲ್ಲಿ ನಡೆಯುವಾಗ ನೆರೆಹೊರೆಯಲ್ಲಿ ಜಗಳ ಬೀದಿಯಲ್ಲಿ ಜಗಳ ಮತ್ತು ನಂತರ ಬಾಸ್ಗೆ ಯಾರೊಂದಿಗಾದರೂ ಸಮಸ್ಯೆ ಇದೆ ನೀವು ಕೇವಲ ಸಂಬಂಧಿಸಿದ ಜನರೊಂದಿಗೆ ಮಾತನಾಡಲು ಪ್ರಸ್ತಾಪಿಸುತ್ತೀರಿ ಮತ್ತು ನಂತರ ಕೇಳಿ ಮತ್ತು ನಂತರ ನೀವು ಅವರ ಪರವಾಗಿ ಸಂಘರ್ಷವನ್ನು ಪರಿಹರಿಸಬಹುದೇ ಎಂದು ಕಂಡುಕೊಳ್ಳಿ ಆದ್ದರಿಂದ ನಾನು ಹೇಳಲು ಬಯಸುವುದು ಅಜ್ಞಾತ ಸಂದರ್ಭಗಳಲ್ಲಿಯೂ ಸಹ ನಿಧಾನವಾಗಿ ಹಸ್ತಕ್ಷೇಪ ಮಾಡಿ ನೋಡಿ ಕೇವಲ ನಿಷ್ಕ್ರಿಯ ವೀಕ್ಷಕನಾಗಬೇಡಿ ಮತ್ತು ಸಂಘರ್ಷವಿದ್ದರೂ ಅದರಿಂದ ಓಡಿಹೋಗಬೇಡಿ ಇದು ಹೋರಾಟದೊಂದಿಗೆ ಕೂಡಿದೆ ಜನರು ಪರಸ್ಪರ ಹೋರಾಡುತ್ತಿದ್ದಾರೆ ನೀವು ಹೋಗಿದ್ದರೂ ಸಹ ನಂತರ ಸಭ್ಯವಾಗಿ ಮಾತನಾಡಲು ಪ್ರಯತ್ನಿಸಿ ಹೆಚ್ಚಿನ ಬಾರಿ ಜನರು ನಿಮ್ಮನ್ನು ಹೊಡೆಯುವುದಿಲ್ಲ ಆದ್ದರಿಂದ ನೀವು ಅಪಾಯವನ್ನು ತೆಗೆದುಕೊಳ್ಳಬಹುದು ಮತ್ತು ನಂತರ ನಿಮ್ಮ ನಿರ್ಣಯವು ಹೇಗೆ ಕೆಲಸ ಮಾಡಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ನೋಡಬಹುದು ಮತ್ತು ಹಿಂದಿನ ಪಾಠಕ್ಕೆ ಮರಳಿ ನೋಡಿ ಹೇಳಲಾದ ಕೆಲವು ಸಾಮಾನ್ಯ ಪ್ರಕ್ರಿಯೆ ಮತ್ತು ವಿಧಾನಗಳನ್ನು ಬಳಸಿ ನೀವು ಮೊದಲು ಸತ್ಯಗಳನ್ನು ತಿಳಿದುಕೊಳ್ಳಲು ಇಷ್ಟಪಡುತ್ತೀರಿ ಸಹಾನುಭೂತಿಯನ್ನು ಬಳಸಿ ಎರಡೂ ಕಡೆಯವರ ಮಾತನ್ನು ಆಲಿಸಿ ನಂತರ ಮೂರನೇ ಬದಿಗೆ ಆಕಸ್ಮಿಕತೆಯನ್ನು ನೀಡಿ ಮತ್ತು ಅದರೊಂದಿಗೆ ನೀವು ಅದನ್ನು ಪರಿಹರಿಸಲು ಮತ್ತು ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಮತ್ತು ಮಾನವ ಸಂಬಂಧಗಳನ್ನು ಬಲಪಡಿಸಲು ನೀವು ಸಂಘರ್ಷಗಳನ್ನು ಅವಕಾಶಗಳಾಗಿ ಬಳಸಿಕೊಳ್ಳಬಹುದು ಆದ್ದರಿಂದ ಇದರೊಂದಿಗೆ ನಾನು ಸಂಘರ್ಷ ಪರಿಹಾರದ ಕುರಿತ ಉಪನ್ಯಾಸಗಳನ್ನು ಮುಕ್ತಾಯಗೊಳಿಸುತ್ತೇನೆ ನೀವು ಈ ಉಪನ್ಯಾಸಗಳನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದರೆ ಆನಂದಿಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಸಂಘರ್ಷಗಳನ್ನು ಹೇಗೆ ಪರಿಹರಿಸಬೇಕೆಂದು ನೀವು ಕಲಿಯಬೇಕೆಂದು ನಾನು ಬಯಸುತ್ತೇನೆ ನಿಮ್ಮ ಸಂಘರ್ಷಗಳನ್ನು ಪರಿಹರಿಸಲು ಸಹಾಯ ಪಡೆಯಲು ನೀವು ಯಾವಾಗಲೂ ಯಾರನ್ನಾದರೂ ಸಹಾಯ ಕೇಳುತ್ತಿದ್ದರೆ ಅದನ್ನು ನಿಲ್ಲಿಸಿ ಮತ್ತು ನಂತರ ಸಂಘರ್ಷಗಳನ್ನು ಪರಿಹರಿಸುವ ಆಂತರಿಕ ಸಾಮರ್ಥ್ಯವನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಳಲು ಪ್ರಯತ್ನಿಸಿ ನಿಮ್ಮನ್ನು ನಂಬಿರಿ ನೀವು ಗೆಲುವು ಗೆಲುವಿನ ಪರಿಸ್ಥಿತಿಗೆ ಹೋಗಬಹುದು ಎಂದು ಎಲ್ಲಾ ಸಮಯದಲ್ಲೂ ನಂಬಿರಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ನಿಮಗೆ ಹೇಳುತ್ತಿರುವಂತೆ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ನಿಮ್ಮೊಳಗಿನ ಸಂಘರ್ಷಗಳನ್ನು ಬಳಸಿ ಪರಿಹರಿಸಲು ಕಠಿಣವಾದ ವಿಷಯವೆಂದರೆ ವಾಸ್ತವವಾಗಿ ಅಂತರ ವೈಯಕ್ತಿಕ ಸಂಘರ್ಷಗಳೊಳಗಿನ ಸಂಘರ್ಷಗಳು ಈಗ ನಿರ್ವಹಿಸುವುದು ಸಮಯ ನೈರ್ಮಲ್ಯವನ್ನು ನಿರ್ವಹಿಸುವುದು ಕೆಲಸದ ಸ್ಥಳವನ್ನು ನಿರ್ವಹಿಸುವುದು ಮುಂತಾದ ವೈಯಕ್ತಿಕ ಸಂಘರ್ಷಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ವಿಷಯಗಳಿವೆ ಉದಾಹರಣೆಗೆ ನೀವು ಸಂಗ್ರಹಿಸಿದ ಕೆಲವು ಅಭ್ಯಾಸಗಳನ್ನು ನಿರ್ವಹಿಸುವುದು ಮತ್ತು ಅವುಗಳನ್ನು ಕೆಟ್ಟದ್ದೆಂದು ಪರಿಗಣಿಸುವುದು ತದನಂತರ ಇವುಗಳಲ್ಲಿ ಕೆಲವನ್ನು ಹೇಗೆ ಜಯಿಸುವುದು ಒತ್ತಡವನ್ನು ಹೇಗೆ ತಪ್ಪಿಸುವುದು ಈಗ ಎಲ್ಲವೂ ಇದಕ್ಕೆ ಸಂಬಂಧಿಸಿವೆ ಅವುಗಳಲ್ಲಿ ಕೆಲವನ್ನು ನಾವು ಹಂತ ಹಂತವಾಗಿ ಈ ಕೋರ್ಸ್ ನಲ್ಲಿ ನೋಡುತ್ತೇವೆ ಆದರೆ ಈ ಸಮಯದಲ್ಲಿ ನಾನು ನಿಮಗೆ ಸಲಹೆಗಳನ್ನು ನೀಡಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ನಂತರ ನಿಮಗೆ ಒಬ್ಬ ರೀತಿಯ ತಜ್ಞರಾಗಲು ತರಬೇತಿ ನೀಡಲು ಪ್ರಯತ್ನಿಸುತ್ತೇನೆ ಅದನ್ನು ನಿಮ್ಮ ಸ್ವಂತ ಮಟ್ಟದಲ್ಲಿಯೂ ಪರಿಹರಿಸಲು ಪ್ರಯತ್ನಿಸಿ ಈ ವಿಡಿಯೋ ನೋಡಿದ ನಿಮಗೆ ತುಂಬಾ ಧನ್ಯವಾದಗಳು ಮುಂದಿನ ವೀಡಿಯೊ ದಲ್ಲಿ ನಾನು ಹೊಸ ಪಾಠದೊಂದಿಗೆ ಹಿಂತಿರುಗುತ್ತೇನೆ